ಡೈವರ್ಜೆನ್ಸ್ ಮತ್ತು ಸ್ಟೋಕ್ ನ ಪ್ರಮೇಯಗಳ ಅನ್ವಯದ ಉದಾಹರಣೆಗಳು ಡೈವರ್ಜೆನ್ಸ್ ಪ್ರಮೇಯ ಮತ್ತು ಸ್ಟೋಕ್ನ ಪ್ರಮೇಯದ ಬಗ್ಗೆ ನಾವು ಕಲಿತಿದ್ದೇವೆ ಇದು ವೆಕ್ಟರ್ ಪರಿಮಾಣದ ಡೈವರ್ಜೆನ್ಸ್ ಗೆ ಸಂಬಂಧಿಸಿದೆ ಅಥವಾ ಇನ್ನೂ ಉತ್ತಮವಾಗಿ ಇದು ಆ ವೆಕ್ಟರ್ ಪ್ರಮಾಣದ ಸರ್ಫೇಸ್ ಇಂಟೆಗ್ರಲ್ ಅನ್ನು ವಾಲ್ಯೂಮ್ ಇಂಟೆಗ್ರಲ್ ಗೆ ಸಂಬಂಧಿಸುತ್ತದೆ ಸ್ಟೋಕ್ ನ ಪ್ರಮೇಯವು ವೆಕ್ಟರ್ ಪರಿಮಾಣದ ಕರ್ಲ್ ಅನ್ನು ಮುಚ್ಚಿದ ವಕ್ರರೇಖೆಯ ಮೇಲೆ ಅದರ ಲೈನ್ ಇಂಟೆಗ್ರಲ್ ಗೆ ಹೊಂದಿಸುತ್ತದೆ ಮತ್ತು ಇದು ಮುಚ್ಚಿದ ಪರಿಮಾಣ ಅಥವಾ ಮುಚ್ಚಿದ ಮೇಲ್ಮೈಯಲ್ಲಿದೆ Divergence theorem vdVv ds Stokestheorem v dl ಈ ಉಪನ್ಯಾಸದಲ್ಲಿ ನಾವು ಎರಡು ಅಥವಾ ಮೂರು ಉದಾಹರಣೆಗಳನ್ನು ನೋಡಲಿದ್ದೇವೆ ಇದರಿಂದ ನೀವು ಈ ಪರಿಕಲ್ಪನೆಗಳೊಂದಿಗೆ ಪರಿಚಿತರಾಗುತ್ತೀರಿ ಆದ್ದರಿಂದ ನಾವು ಮೊದಲು ಡೈವರ್ಜೆನ್ಸ್ ಪ್ರಮೇಯವನ್ನು ತೆಗೆದುಕೊಳ್ಳೋಣ ನಾನು ಕಾರ್ಟೇಶಿಯನ್ ನಿರ್ದೇಶಾಂಕಗಳ ವಿಷಯದಲ್ಲಿ ಕೆಲಸ ಮಾಡುತ್ತೇನೆ ಮತ್ತು ನಂತರ ಇತರ ನಿರ್ದೇಶಾಂಕ ವ್ಯವಸ್ಥೆಗಳಲ್ಲಿ ಸಮಸ್ಯೆಗಳನ್ನು ನೀಡುತ್ತೇನೆ ನಾವು ವೆಕ್ಟರ್ ಕ್ಷೇತ್ರ A ಯನ್ನು ತೆಗೆದುಕೊಳ್ಳೋಣ ಇದನ್ನು x y zನಲ್ಲಿ A ಯು2xx2yy 3zzಗೆ ಸಮಾನವಾಗಿ ನೀಡಲಾಗುತ್ತದೆ A2xx2yy 3zz ಆದ್ದರಿಂದ ಯಾವುದೇ ಪಾಯಿಂಟ್ನಲ್ಲಿ ಅದು ಘಟಕಗಳನ್ನು ಹೊಂದಿದೆ x y ಮತ್ತು z ಎಂಬ ಮೂರು ಘಟಕಗಳನ್ನು ನೀವು ನೋಡಬಹುದು ಇಲ್ಲಿ ಎಲ್ಲೋ ಒಂದು ಬಿಂದುವನ್ನು ನೋಡೋಣ ಇದು x ಮತ್ತು y ದಿಕ್ಕಿನಲ್ಲಿ ಒಂದುಘಟಕವನ್ನು ಹೊಂದಿದೆ x y ದಿಕ್ಕಿನಲ್ಲಿರುವ ಘಟಕ ಸಮಾನವಾಗಿರುತ್ತದೆ ಮತ್ತು z ದಿಕ್ಕಿನಲ್ಲಿ ಇದು ಇತರ ಮೂರು ಘಟಕಗಳ12 ಪಟ್ಟು ಹೊಂದಿರುತ್ತದೆ ಆದ್ದರಿಂದ ಕ್ಷೇತ್ರವು ಇದಾಗಿದೆ ಎಂದು ನೀವು ನೋಡಬಹುದು ನಾನು ಈ ವೆಕ್ಟರ್ ಅನ್ನು ಈ ರೀತಿ ಮಾಡುತ್ತೇನೆ ಮತ್ತು ನೀವು ಹೆಚ್ಚು ದೂರ ಹೋಗುವಾಗ ಅದು ದೊಡ್ಡದಾಗಿರುತ್ತದೆ ಮತ್ತು ದೊಡ್ಡದಾಗುತ್ತಾ ಹೋಗುತ್ತದೆ ಮತ್ತು ನೀವು ಇದನ್ನು ಎಲ್ಲಾ ವಿಭಿನ್ನ ಪಾಯಿಂಟ್ಗಳಲ್ಲಿ ಮಾಡಬಹುದು ನೀವು ನಕಾರಾತ್ಮಕ ಬದಿಯಲ್ಲಿದ್ದರೆ z ಘಟಕವು ಸಕಾರಾತ್ಮಕವಾಗಿರುತ್ತದೆ ಆದ್ದರಿಂದ ಇದು ಒಂದು ರೀತಿಯ ಡೈವೆರ್ಜಿಂಗ್ ಕನ್ವೆರ್ಜಿಂಗ್ ಅಥವಾ ಯಾವುದೇ ರೀತಿಯದ್ದಾಗಿದೆ ಎಂದು ನೀವು ನೋಡಬಹುದು ಈಗ ಇದಕ್ಕೆ ಡೈವರ್ಜೆನ್ಸ್ ಪ್ರಮೇಯವನ್ನು ಅನ್ವಯಿಸೋಣ ಆದ್ದರಿಂದ ನಾವು ತೋರಿಸಲು ಬಯಸುವುದು A ಡಾಟ್ ds ಎಂಬುದು A ಡಾಟ್ ವಾಲ್ಯೂಮ್ ಇಂಟೆಗ್ರಲ್ ನ ಡೈವರ್ಜೆನ್ಸ್ ಆಗಿರುತ್ತದೆ ಅನುಕೂಲಕ್ಕಾಗಿ ನಾನು ಗಾತ್ರ 1 ರ ಪೆಟ್ಟಿಗೆಯನ್ನು ಆಯ್ಕೆ ಮಾಡಲಿದ್ದೇನೆ ಅದು ಮೂಲದಲ್ಲಿ ಕೇಂದ್ರೀಕೃತವಾಗಿದೆ ಇದು ಕೇಂದ್ರವಾಗಿದೆ ಅಥವಾ ನಾವು L ಗಾತ್ರದ ಪೆಟ್ಟಿಗೆಯನ್ನು ತೆಗೆದುಕೊಳ್ಳೋಣ ಅದು ವಿಷಯವಲ್ಲ L ಗಾತ್ರದ ಕ್ಯೂಬ್ ಆದ್ದರಿಂದ ಇಲ್ಲಿ ಮುಂಭಾಗದ ಮೇಲ್ಮೈ ಇದು x ದಿಕ್ಕು ಇದು y ದಿಕ್ಕು ಇದು z ದಿಕ್ಕು ಇಲ್ಲಿ ಮುಂಭಾಗದ ಮೇಲ್ಮೈ ಮೂಲದಿಂದ L2 ದೂರದಲ್ಲಿದೆ ಹಿಂಭಾಗದ ಮೇಲ್ಮೈಯೂ L2 ನಲ್ಲಿ ಇರುತ್ತದೆ y ದಿಕ್ಕಿನಲ್ಲಿರುವ ಮುಂಭಾಗದ ಮೇಲ್ಮೈ ಕೂಡ L2 ನಲ್ಲಿರುತ್ತದೆ ಹಿಂಭಾಗದ ಮೇಲ್ಮೈ ಮೈನಸ್ L2 ನಲ್ಲಿರುತ್ತದೆ ಮತ್ತು ಅದೇ ರೀತಿ z ಬದಿಯಲ್ಲಿ ಮೈನಸ್ L2 ನಲ್ಲಿ ಕೆಳಗಿನ ಮೇಲ್ಮೈ ಮತ್ತು ಮೇಲಿನ ಮೇಲ್ಮೈ ಇದು ಪ್ಲಸ್ L2 ಆಗಿದೆ ಮೊದಲು ನಾವು ಇಂಟೆಗ್ರಲ್ A ಡಾಟ್ ds ಅನ್ನು ಲೆಕ್ಕ ಹಾಕೋಣ ಈಗ ನಾವು ಡೈವರ್ಜೆನ್ಸ್ ಪ್ರಮೇಯವನ್ನು ಚರ್ಚಿಸುವಾಗ ds ಅನ್ನು ಪರಿಮಾಣದಿಂದ ಹೊರಗೆ ಸೂಚಿಸಲು ತೆಗೆದುಕೊಳ್ಳಲಾಗಿದೆ ಎಂದು ನೆನಪಿಡಿ ಆದ್ದರಿಂದ ಕಪ್ಪು ಬಣ್ಣದಿಂದ ತೋರಿಸಲ್ಪಟ್ಟ ಮುಂಭಾಗದ ಮೇಲ್ಮೈಯಲ್ಲಿ ds ಎಂಬುದು x ಯುನಿಟ್ ವೆಕ್ಟರ್ ನ ದಿಕ್ಕಿನಲ್ಲಿರುತ್ತದೆ ಅಥವಾ ಹಿಂಭಾಗದಲ್ಲಿ ಮೈನಸ್ x ದಿಕ್ಕಿನಲ್ಲಿ ಇರಲಿದೆ ಮತ್ತು x ದಿಕ್ಕಿನಲ್ಲಿ dsವು dy dz x ಎಂದು ನಾವು ಈಗಾಗಲೇ ನೋಡಿದ್ದೇವೆ ಹಿಂಭಾಗದಲ್ಲಿ ಮೈನಸ್ ಚಿಹ್ನೆಯೊಂದಿಗೆ dy dz x ಇರಲಿದೆ ಆದ್ದರಿಂದ ಈ ಎರಡು ಮೇಲ್ಮೈಗಳಿಗಾಗಿ ನಾವು A ಡಾಟ್ ds ಅನ್ನು ಲೆಕ್ಕಾಚಾರ ಮಾಡೋಣ A ಎಂಬುದು x ದಿಕ್ಕಿನಲ್ಲಿ 2x ಮತ್ತು y ದಿಕ್ಕಿನಲ್ಲಿ 2y ಮತ್ತು z ದಿಕ್ಕಿನಲ್ಲಿ ಮೈನಸ್ 3z ಡಾಟ್ dsಇಲ್ಲಿds dy dz x ದಿಕ್ಕಿನಲ್ಲಿರುತ್ತದೆ ಮುಂಭಾಗದ ಮೇಲ್ಮೈಗೆ ಅಲ್ಲಿ xL2 ಗೆ ಸಮನಾಗಿರುತ್ತದೆ ಅದರ ಪ್ಲಸ್ 2x x ಪ್ಲಸ್ 2y y ಮೈನಸ್ 3z z dy dz ಬಾರಿ ಮೈನಸ್ x ನಲ್ಲಿ x L2 ಅದು ಹಿಂದಿನ ಮೇಲ್ಮೈ A ds2xx2yy 3zzdydzx|front surfacexL22xx2yy 3zzdydz|backsurfacex l2 ಆದ್ದರಿಂದ ನೀವು ಡಾಟ್ ಪ್ರಾಡಕ್ಟ್ ಅನ್ನು ತೆಗೆದುಕೊಂಡಾಗ ಈ ಪದಗಳು ಕೊಡುಗೆ ನೀಡುವುದಿಲ್ಲ ಆದ್ದರಿಂದ ನಾನು ಅದರ ಬಗ್ಗೆ ಚಿಂತೆ ಮಾಡಲು ಹೋಗುವುದಿಲ್ಲ x ಉದ್ದ L2 ಆಗಿದೆ ಆದ್ದರಿಂದ ನೀವು ಪಡೆಯಲು ಹೊರಟಿರುವುದು 2 ಬಾರಿ L2 ಬಾರಿ dy dz ಇದು ಮೇಲ್ಮೈ ವಿಸ್ತೀರ್ಣವನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು 2 ಬಾರಿ L2 ಹಿಂದಿನ ಮೇಲ್ಮೈ x L2 ಮತ್ತು x ಮತ್ತು ಮೈನಸ್ x ನಿಮಗೆ ಮತ್ತೊಂದು ಮೈನಸ್ ಚಿಹ್ನೆಯನ್ನು ನೀಡುತ್ತದೆ ಇಂಟೆಗ್ರಲ್ dy dz ಇದು ಪ್ರದೇಶವೂ ಆಗಿದೆ ಇದು ಮುಂಭಾಗದ ಮೇಲ್ಮೈಯ ಪ್ರದೇಶವಾಗಿದೆ ಮತ್ತು ಅದು ನಿಮಗೆ ಏನು ನೀಡುತ್ತದೆ ಎಂಬುದನ್ನು ನೀವು ತಕ್ಷಣ ನೋಡಬಹುದು ಈ 2 ರದ್ದುಗೊಳ್ಳುತ್ತದೆ ಈ 2 ರದ್ದುಗೊಳ್ಳುತ್ತದೆ ಮತ್ತು ನೀವು 2L3ಪಡೆಯುತ್ತೀರಿ ಆದ್ದರಿಂದ ಮುಂಭಾಗದ ಮೇಲ್ಮೈ ಮತ್ತು ಹಿಂಭಾಗದ ಮೇಲ್ಮೈ ವಿಸ್ತೀರ್ಣವು ನಿಮಗೆ 2 L ಕ್ಯೂಬ್ ಅನ್ನು ನೀಡುತ್ತದೆ A ds2×L2dydz2 L2 1dydz2L3 ನಾವು y ದಿಕ್ಕನ್ನು ನೋಡೋಣ ನೀವು ಮುಂಭಾಗ ಮತ್ತು ಹಿಂಭಾಗದ ಮೇಲ್ಮೈಗೆ ಇಂಟೆಗ್ರಲ್ ಅನ್ನು ಹೊಂದಿದ್ದೀರಿ A ಡಾಟ್ ds y ದಿಕ್ಕಿನಲ್ಲಿ ಇದು yL2 ನಲ್ಲಿ ಇಂಟೆಗ್ರಲ್ 2y dxdz ಜೊತೆಗೆ 2y dx dz ಆಗಿರುತ್ತದೆ ಈಗ ಈ ಪ್ಲಸ್ ಅನ್ನು ಮೈನಸ್ ನಿಂದ ಬದಲಾಯಿಸಲಾಗುತ್ತದೆ ಏಕೆಂದರೆ ಇಲ್ಲಿ ಯುನಿಟ್ ವೆಕ್ಟರ್ ಗುಣಲಬ್ಧವು ಹಿಂದಿನ ಮೇಲ್ಮೈಗೆ y ಬಾರಿ y ಆಗಿರುತ್ತದೆ ಆದ್ದರಿಂದ y L2 ಇದು ಡಾಟ್ ಪ್ರಾಡಕ್ಟ್ ಆಗಿದೆ ಇದು ನಿಮಗೆ ಇಲ್ಲಿ ಮೈನಸ್ ಚಿಹ್ನೆಯನ್ನು ನೀಡಿದೆ ಇದು ಮತ್ತೆ 2 L ಕ್ಯೂಬ್ ಅನ್ನು ನೀಡುತ್ತದೆ ಮತ್ತು ಅಂತಿಮವಾಗಿ z ಮೇಲ್ಮೈಗಳಿಗೆ A ಡಾಟ್ds ಇದು ಮೈನಸ್ 3z ಅನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು ನೀವು dxdy ಹೊಂದಲಿದ್ದೀರಿ ಮತ್ತು ಇದು z L2 ನಲ್ಲಿ z ಡಾಟ್z ಮೈನಸ್ 3z dy ಮತ್ತು z L2 ನಲ್ಲಿ z ಡಾಟ್ zಆಗಲಿದೆ ಆದ್ದರಿಂದ ಇದು ನಿಮಗೆ 3 ಬಾರಿ L2 ಬಾರಿ L ಚದರ ಬಾರಿ 2 ಅನ್ನು ಮೈನಸ್ ಚಿಹ್ನೆಯೊಂದಿಗೆ ನೀಡುತ್ತದೆ ಇದು 3L3 ಹೊರತುಪಡಿಸಿ ಏನೂ ಅಲ್ಲ ds|y direction2ydxdz|yL2 2ydxdz|y L22L3 A ds|z surface 3zdxdy|zL2z z 3zdxdy|z L2z z 3×L2L2×2 3L3 ಆದ್ದರಿಂದ ನೀವು ಎಲ್ಲಾ ಮೂರು ಘಟಕಗಳ ಕೊಡುಗೆಗಳನ್ನು ಒಟ್ಟಿಗೆ ಸೇರಿಸಿದರೆ ನೀವು 2L3 ಜೊತೆಗೆ 2L3ಮೈನಸ್ 3L3ಅನ್ನು ಪಡೆಯುತ್ತೀರಿ ಅದು L3ಆಗಿದೆ ಇದು A ಡಾಟ್ ds ನ ಇಂಟೆಗ್ರೇಶನ್ ಗೆ ಸಮಾನವಾಗಿರುತ್ತದೆ ds2L32L3 3L3L3 ನಾವು ಈಗ ಡೈವರ್ಜೆನ್ಸ್ ಪ್ರಮೇಯವನ್ನು ಅನ್ವಯಿಸೋಣ ಮತ್ತು ಅದೇ ಉತ್ತರವನ್ನು ನೀಡುತ್ತೇವೆಯೇ ಎಂದು ನೋಡೋಣ ಡೈವರ್ಜೆನ್ಸ್ ಪ್ರಮೇಯದ ಪ್ರಕಾರ A ಡಾಟ್ ds ಎಂಬುದುA ಯಡೈವರ್ಜೆನ್ಸ್ ಅನ್ನು ಪರಿಮಾಣದ ಮೇಲೆ ಇಂಟೆಗ್ರೇಟ್ ಮಾಡಿರುವುದು A ಎಂದರೆ x ದಿಕ್ಕಿನಲ್ಲಿ 2x ಮತ್ತು yದಿಕ್ಕಿನಲ್ಲಿ 2yಮತ್ತು zದಿಕ್ಕಿನಲ್ಲಿ ಮೈನಸ್ 3z ಆಗಿರುತ್ತದೆ ನೀವು A ಯ ಡೈವರ್ಜೆನ್ಸ್ ಅನ್ನು ಪಾರ್ಷಿಯಲ್ Ax ಪಾರ್ಷಿಯಲ್ x ಪ್ಲಸ್ ಪಾರ್ಷಿಯಲ್ Ay ಪಾರ್ಷಿಯಲ್ y ಪ್ಲಸ್ ಪಾರ್ಷಿಯಲ್ Az ಪಾರ್ಷಿಯಲ್ zಅದು 1 ಆಗಿರುತ್ತದೆ ಎಂದು ನೀವು ನೋಡಬಹುದು ಇದು ಸ್ಥಿರವಾಗಿರುತ್ತದೆ ಆದ್ದರಿಂದ ನಾನು ಇದನ್ನು ಹೊರತೆಗೆಯಬಹುದು ಇದು ಕೇವಲ dV ಮಾತ್ರ ಇಲ್ಲಿ dV ಘನದ ಮೇಲೆ ವಾಲ್ಯೂಮ್ ಇಂಟಿಗ್ರಲ್ ಆಗಿದೆ ಅದು L3 ಆಗಿದೆ ಇದು ನನಗೆ ಅದೇ ಉತ್ತರವನ್ನು ನೀಡುತ್ತದೆ A2xx2yy 3zz AdVdVL3 ಡೈವರ್ಜೆನ್ಸ್ ಪ್ರಮೇಯದ ಸಾಮರ್ಥ್ಯವನ್ನು ಸಹ ನೀವು ನೋಡಬಹುದು A ಡಾಟ್ ds ಅನ್ನು ಲೆಕ್ಕಾಚಾರ ಮಾಡುವಾಗ ನಾನು ಆರು ಮೇಲ್ಮೈಗಳಲ್ಲಿ ಇಂಟಿಗ್ರಲ್ ಮಾಡಬೇಕಾಗಿತ್ತು ಮತ್ತು L3ನ ಉತ್ತರವನ್ನು ಪಡೆದುಕೊಂಡೆ ಡೈವರ್ಜೆನ್ಸ್ ಪ್ರಮೇಯದಲ್ಲಿ ನಾನು ಈ ಉತ್ತರವನ್ನು ಎರಡು ಅಥವಾ ಮೂರು ಸಾಲುಗಳಲ್ಲಿ ಪಡೆದುಕೊಂಡಿದ್ದೇನೆ ಆದ್ದರಿಂದ ನಿಮ್ಮ ಪ್ರಯೋಜನಕ್ಕೆ ನೀವು ಅದನ್ನು ಶಕ್ತಿಯುತವಾಗಿ ಬಳಸಬಹುದು ಮುಂದೆ ಮತ್ತೆ ನಾನು ಡೈವರ್ಜೆನ್ಸ್ ಪ್ರಮೇಯಕ್ಕೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇನೆ ಅಲ್ಲಿ ನಾನು A ಯು x x ಪ್ಲಸ್ y2 y ಪ್ಲಸ್ x y z ಗೆ ಸಮನಾಗಿರಿಸುತ್ತೇನೆ ಮತ್ತು ಪುನಃ ನಾನು ಮೂಲವನ್ನು ಕೇಂದ್ರೀಕರಿಸಿದ ಗಾತ್ರ L ನ ಘನದಲ್ಲಿ A ds ಇಂಟಿಗ್ರಲ್ ಲೆಕ್ಕಾಚಾರ ಮಾಡಲು ಬಯಸುತ್ತೇನೆ ಆದ್ದರಿಂದ ಡೈವರ್ಜೆನ್ಸ್ ಪ್ರಮೇಯದಿಂದ A ds ಮೌಲ್ಯವು A ಯ ಡೈವರ್ಜೆನ್ಸ್ dV ಅನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು ನೀವು A ಯ ಡೈವರ್ಜೆನ್ಸ್ ಎನ್ನುವುದು x ಗೆ ಸಂಬಂಧಿಸಿದಂತೆ x ಘಟಕದ ಡಿರೈವೇಟಿವ್ ಆಗಿದೆ ಎಂದು ತಕ್ಷಣ ನೋಡಬಹುದು ಅದು ನನಗೆ 1 ಪ್ಲಸ್ y ಗೆ ಸಂಬಂಧಿಸಿದಂತೆ y ನ ಡಿರೈವೇಟಿವ್ ನೀಡುತ್ತದೆ ಇದು 2y ಪ್ಲಸ್ zಗೆ ಸಂಬಂಧಿಸಿದಂತೆ zನ ಡಿರೈವೇಟಿವ್ನೀಡುತ್ತದೆ ಏಕೆಂದರೆ ಅದು x y ಅದು ಕೊಡುಗೆ ನೀಡುವುದಿಲ್ಲ ಮತ್ತು ನನಗೆ dx dy dz ಇಂಟೆಗ್ರಲ್ ಇದೆ ನಾನು ಅವುಗಳನ್ನು ಪ್ರತ್ಯೇಕವಾಗಿ ಬರೆಯುತ್ತೇನೆ dx ಇಂಟೆಗ್ರಲ್ L2 ರಿಂದ L2 dy ಇಂಟೆಗ್ರಲ್ L2 ರಿಂದ L2 dz ಇಂಟೆಗ್ರಲ್ L2 ರಿಂದ L2ಆಗಿದೆ ಮೊದಲ ಪದವು ಸ್ಥಿರವಾಗಿರುತ್ತದೆ ಆದ್ದರಿಂದ ನಾನು ತಕ್ಷಣ x y ಮತ್ತು z ನಿಂದ L L ಮತ್ತು L ಕೊಡುಗೆಯನ್ನು ಪಡೆಯುತ್ತೇನೆ ಆದ್ದರಿಂದ ನಾನು ಮೊದಲಪದದಿಂದ L3 ಪಡೆಯುತ್ತೇನೆ ಪ್ಲಸ್ ಎರಡನೇ ಪದಕ್ಕೆ x ಮತ್ತೆ ನನಗೆ L ನೀಡುತ್ತದೆ z ಮತ್ತೆ ನನಗೆ L ನೀಡುತ್ತದೆ 2 ಇದೆ ಮತ್ತು y ಯ ಇಂಟೆಗ್ರಲ್ ನನಗೆ y22 L2 ರಿಂದ L2 ನೀಡುತ್ತದೆ ಆದ್ದರಿಂದ ಇದು L3 ಗೆ ಸಮನಾಗಿರುತ್ತದೆ ಮತ್ತು ಈ ಪದವು 0 ಕಣ್ಮರೆಯಾಗುತ್ತದೆ ಇದು ಉತ್ತರವಾಗಿದೆ Axxy2yxyz A 2y22| L2L2L30L3 A ಡಾಟ್ ds ನ ಸರ್ಫೇಸ್ ಇಂಟೆಗ್ರಲ್ ಅನ್ನು ಸ್ಪಷ್ಟವಾಗಿ ಲೆಕ್ಕಹಾಕುವ ಮೂಲಕ ನಾವು ಈಗ ಪ್ರಮೇಯವನ್ನು ಪರಿಶೀಲಿಸೋಣ ನೆನಪಿಡಿ ಹಿಂದಿನ ಉದಾಹರಣೆಯಂತೆ ಈಗ ನಾನು ಅದನ್ನು ಮೂಲವನ್ನು ಕೇಂದ್ರೀಕರಿಸಿದ ಕ್ಯೂಬ್ ಮೇಲೆ ಮಾಡುತ್ತಿದ್ದೇನೆ ಆದ್ದರಿಂದ ನಾನು x L2 ಅನ್ನು ಹೊಂದಿದ್ದೇನೆ ಮತ್ತು ಹಿಂಬದಿ x L2 ಹಿಂಭಾಗದಲ್ಲಿ ಯುನಿಟ್ ವೆಕ್ಟರ್ ಋಣಾತ್ಮಕ x ಆಗಿದೆ ಮುಂಭಾಗದಲ್ಲಿ ಅದು ಧನಾತ್ಮಕ x ಆಗಿದೆ ಅಂತೆಯೇ y ದಿಕ್ಕಿನಲ್ಲಿ ಯುನಿಟ್ ವೆಕ್ಟರ್ ಇಲ್ಲಿ ಧನಾತ್ಮಕ y ಆಗಿದೆ ಈ ಬದಿಯಲ್ಲಿ ಅದು y L2 ನಲ್ಲಿ y ಮತ್ತು ಇದು y L2 ನಲ್ಲಿರುತ್ತದೆ ಮತ್ತು ಮೇಲಿನ ಮೇಲ್ಮೈಯಲ್ಲಿ z ಕೆಳಭಾಗದ ಮೇಲ್ಮೈ ಮೈನಸ್ ಯುನಿಟ್ ವೆಕ್ಟರ್ ಆಗಿದೆ ಮತ್ತು ಇದು L2 ಮತ್ತು ಇದು L2 ನಲ್ಲಿದೆ ಆದ್ದರಿಂದ ನಾನು x L2 ಗಾಗಿ A ds ಮಾಡಿದಾಗ ನಾನು L2 ಬಾರಿ dydz ಅನ್ನು ಪಡೆಯಲಿದ್ದೇನೆ ಏಕೆಂದರೆ A ಅನ್ನು x ಎಂದು ನೆನಪಿಡಿ ಆದ್ದರಿಂದ L2 ಮತ್ತು ಹಿಂಬದಿಗಾಗಿ ನಾನು L2 dy dz ಅನ್ನು ಪಡೆಯಲಿದ್ದೇನೆ ಆದರೆ ನಂತರ x ಡಾಟ್ x ಮತ್ತು ಅದು ಈ ಚಿಹ್ನೆಯನ್ನು ಪ್ಲಸ್ ಮಾಡುತ್ತದೆ ನಾನು ಇದನ್ನು ಈಗ ತೆಗೆದುಹಾಕಬಹುದು ಮತ್ತು ಅದು ನನಗೆ L2 ಬಾರಿ L2ಬಾರಿ 2 ನೀಡುತ್ತದೆ ಆದ್ದರಿಂದ ಇದು ನನಗೆ L3 ನೀಡುತ್ತದೆ ಆದ್ದರಿಂದ ಇದು x ಭಾಗವಾಗಿದೆ x part L2dydz L2dydzx xL2L2×2L3 y ಭಾಗದ ಬಗ್ಗೆ ಹೇಗೆ ನಾವು ಅದನ್ನು ನೀಲಿ ಬಣ್ಣದಲ್ಲಿ ಮಾಡೋಣ y ಘಟಕವು y ಚದರ ಆದ್ದರಿಂದ ಇಂಟೆಗ್ರಲ್ dsAy ಯು ಇಂಟೆಗ್ರಲ್ y2dxdzyL2ನಲ್ಲಿ ಮೈನಸ್ ಇಂಟೆಗ್ರಲ್ y2dxdz y L2 ನಲ್ಲಿ ಆಗಿರುತ್ತದೆ ಈ ಮೈನಸ್ ಚಿಹ್ನೆ ಮತ್ತೆ ಉದ್ಭವಿಸುತ್ತದೆ ಏಕೆಂದರೆ ಹಿಂಭಾಗದಲ್ಲಿ y L2 ನಲ್ಲಿ ಯುನಿಟ್ ವೆಕ್ಟರ್ ಮೈನಸ್ y ದಿಕ್ಕಿನಲ್ಲಿದೆ ಮತ್ತು ನೀವು ತಕ್ಷಣ ನೋಡಬಹುದು ಇದು ನನಗೆ 0 ನೀಡುತ್ತದೆ dsAyy2dxdz|yL2 y2dxdz|y L20 ಮೂರನೆಯ ಪದ Azds ನನಗೆ xydxdy L2 ರಿಂದ L2 z L2ನಲ್ಲಿಮತ್ತು ಇದೇ ಪದವನ್ನು z L2 ನಲ್ಲಿ ನೀಡುತ್ತದೆ ಆದರೆ ನೀವು ನೋಡಿ ಈ x ಮತ್ತು y ಓಡ್ ಇಂಟೆಗ್ರಲ್ ಗಳಾಗಿವೆ ಮತ್ತು L2 ರಿಂದ L2 ರವರೆಗೆ ಇಂಟೆಗ್ರಲ್ ಅನ್ನು ನಡೆಸಲಾಗುತ್ತಿದೆ ಆದ್ದರಿಂದಅವು 0 ಕೊಡುಗೆ ನೀಡುತ್ತವೆ A ಡಾಟ್ ds ನಿಜಕ್ಕೂ L ಕ್ಯೂಬ್ ಆಗಿದೆ ಮತ್ತು ಅದು ಈ ಡೈವರ್ಜೆನ್ಸ್ ಪ್ರಮೇಯವನ್ನು ಖಚಿತಪಡಿಸುತ್ತದೆ ಎಂದು ನೀವು ತಕ್ಷಣ ನೋಡಬಹುದು Azds∬ L2L2xydxdy|zL2∬ L2L2xydxdy|z L20 ಮುಂದೆ ನಾನು ಸ್ಟೋಕ್ ನ ಪ್ರಮೇಯದಿಂದ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳಲಿದ್ದೇನೆ ಇದು ತುಂಬಾ ಸರಳ ಉದಾಹರಣೆಯಾಗಿದೆ ಸ್ಟೋಕ್ ನ ಪ್ರಮೇಯ ಹೇಳಿದ್ದನ್ನು ನೆನಪಿಡಿ ಮುಚ್ಚಿದ ಹಾದಿಯ ಸುತ್ತಲೂ ವೆಕ್ಟರ್ ಕ್ಷೇತ್ರ A ಡಾಟ್ dl ಇದ್ದರೆ ಅದು A ಡಾಟ್ ds ನ ಕರ್ಲ್ ಆಗಿರುತ್ತದೆ ಎಂದು ಅದು ಹೇಳಿದೆ ನಾವು ವೆಕ್ಟರ್ ಕ್ಷೇತ್ರ Ax y zಅನ್ನು ತೆಗೆದುಕೊಳ್ಳೋಣ ಇದು ತುಂಬಾ ಸರಳವಾಗಿದೆ ನಾನು ಇದನ್ನು 2yx ಎಂದು ತೆಗೆದುಕೊಳ್ಳಲಿದ್ದೇನೆ A2yx ಅದು ಹೇಗೆ ಕಾಣುತ್ತದೆ ಎಂಬುದನ್ನು ನಾವು ನೋಡೋಣ ನಾನು ಅದನ್ನು ಪ್ಲೊಟ್ ಮಾಡಿದರೆ ನಿರ್ದೇಶನ ಯಾವಾಗಲೂ x ದಿಕ್ಕಿನಲ್ಲಿರುತ್ತದೆ ಮತ್ತು ಯಾವುದೇ ಸಮಯದಲ್ಲಿ ಅದರ ಪ್ರಮಾಣವು y ಗೆ ಅನುಗುಣವಾಗಿರುತ್ತದೆ ಮತ್ತು y ಹೆಚ್ಚಾದಂತೆ ಅದು ಹೆಚ್ಚುತ್ತಲೇ ಇರುತ್ತದೆ ಋಣಾತ್ಮಕ y ಬದಿಯಲ್ಲಿ ಇದು ಈ ರೀತಿ ಆಗುತ್ತದೆ ಮತ್ತು ನೀವು ಅದನ್ನು ನೋಡಬಹುದು ಆದ್ದರಿಂದ ಈ ಎಲ್ಲಾ ಬಿಂದುಗಳು ದೊಡ್ಡದಾಗಿರುತ್ತವೆ ಇದು y ನಿರ್ದೇಶಾಂಕದ ಮೇಲೆ ಮಾತ್ರ ಅವಲಂಬಿತವಾಗಿರುತ್ತದೆ ಕರ್ಲ್ ನ ವ್ಯಾಖ್ಯಾನದಿಂದ ಈ ಕ್ಷೇತ್ರವು ಸುರುಳಿಯಾಗಿರುವುದನ್ನು ನೀವು ನೋಡಬಹುದು ಅಥವಾ ಕರ್ಲ್ ನ ಪರೀಕ್ಷೆಯಲ್ಲಿ ನಾನು ಹೇಳಿದಂತೆ ಈ ಕ್ಷೇತ್ರದಲ್ಲಿ ನಾನು ಒಂದು ಸಣ್ಣ ಕೋಲನ್ನು ಹಾಕಿದರೆ ಮತ್ತು ಈ ಬಾಣಗಳು ದ್ರವದ ವೇಗವನ್ನು ಸೂಚಿಸುತ್ತವೆ ಎಂದು ಊಹಿಸಿದರೆ ಕೋಲು ಈ ರೀತಿ ತಿರುಗಲು ಒಲವು ತೋರುತ್ತದೆ ಆದ್ದರಿಂದ ಕರ್ಲ್ ನಕಾರಾತ್ಮಕ z ದಿಕ್ಕಿನಲ್ಲಿದೆ ಎಂದು ನೀವು ಹೇಳಬಹುದು ಅದೇನೇ ಇದ್ದರೂ ಯುನಿಟ್ ವೃತ್ತವನ್ನು ತೆಗೆದುಕೊಳ್ಳುವ ಮೂಲಕ ಸ್ಟೋಕ್ ನ ಪ್ರಮೇಯವನ್ನು ಪರಿಶೀಲಿಸೋಣ ಮತ್ತು ಕೌಂಟರ್ ಕ್ಲಾಕ್ ವೈಸ್ ಆಗಿ ಚಲಿಸುವ ಈ ಯುನಿಟ್ ವೃತ್ತದ ಮೇಲೆ ಇಂಟಿಗ್ರಲ್ ಅನ್ನು ಲೆಕ್ಕ ಹಾಕೋಣ ಮತ್ತು ನಾನು ಈ ಯುನಿಟ್ ವೃತ್ತದ ಮೇಲೆ ಇಂಟಿಗ್ರಲ್ ಮಾಡಿದರೆ ಇದು A ಡಾಟ್ ds ನ ಕರ್ಲ್ ಗೆ ಸಮನಾಗಿರಬೇಕು ಈ ಯುನಿಟ್ ವೃತ್ತ ಇದು XY ಸಮತಲದಲ್ಲಿರುವುದರಿಂದds ವು z ದಿಕ್ಕಿನಲ್ಲಿರಲಿದೆ ಮತ್ತು ನಂತರ ನಾನು dxdy ಅನ್ನು ಹೊಂದಲಿದ್ದೇನೆ dsdxdyz dl ನಾನು ಕೌಂಟರ್ ಕ್ಲಾಕ್ ವೈಸ್ ಆಗಿ ಹೋಗುತ್ತಿರುವುದರಿಂದ ಕಾರ್ಟೇಶಿಯನ್ ನಿರ್ದೇಶಾಂಕಗಳಲ್ಲಿನ dl dx x ಪ್ಲಸ್ dy y ಆಗಿರುತ್ತದೆ ನಾನು ಇದನ್ನು ಬರೆಯಬಹುದು ಏಕೆಂದರೆ ಇದು ಯುನಿಟ್ ವೃತ್ತವಾಗಿದೆ ಉದ್ದವು ಕೇವಲ r 1 ಆಗಿರುತ್ತದೆ ಆದ್ದರಿಂದ ϕ ದಿಕ್ಕಿನಲ್ಲಿ dϕ ಎರಡೂ ಒಂದೇ ವಿಷಯವನ್ನು ಸೂಚಿಸುತ್ತವೆ dldxxdyydϕ ಆದ್ದರಿಂದ A ಯ ಕರ್ಲ್ ಅನ್ನು ಲೆಕ್ಕಾಚಾರ ಮಾಡೋಣ A ಅನ್ನು 2yx ಎಂದು ನೀಡಲಾಗುತ್ತದೆ A ನ ಕರ್ಲ್ i j k ನಾನು x y ಮತ್ತು z ಯುನಿಟ್ ವೆಕ್ಟರ್ ಗಳನ್ನು ಬಳಸುತ್ತಿದ್ದೇನೆ ಪಾರ್ಷಿಯಲ್ x ಪಾರ್ಷಿಯಲ್ y ಪಾರ್ಷಿಯಲ್ z x ದಿಕ್ಕು 2y 0 0 ಇದು x ಘಟಕ ನನಗೆ 0 y ಘಟಕವು ನನಗೆ 0 ಮತ್ತು z ಘಟಕವು 2 ಅನ್ನು ನೀಡುವುದಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ A ಯ ಕರ್ಲ್ 2z ಆಗಿದೆ ಹಾಗಾದರೆ A ಡಾಟ್ ds ನ ಈ ಕರ್ಲ್ ಬಗ್ಗೆ ಹೇಗೆ A ಯ ಸುರುಳಿಯು ಸ್ಥಿರವಾಗಿರುವುದರಿಂದ ನಾನು ಈ 2 ಅನ್ನು ಹೊರಗೆ ತೆಗೆದುಕೊಳ್ಳಬಹುದು ನನಗೆ k z ಯುನಿಟ್ ವೆಕ್ಟರ್ ಡಾಟ್ z ಯುನಿಟ್ ವೆಕ್ಟರ್ ಇದೆ ಏಕೆಂದರೆ XY ಸಮತಲದಲ್ಲಿ ಅವು ಧನಾತ್ಮಕ z ದಿಕ್ಕಿನಲ್ಲಿ ವೆಕ್ಟರ್ ಗಳು ನಾನು ಅಪ್ರದಕ್ಷಿಣಾಕಾರವಾಗಿ dx dy ಗೆ ಹೋಗುತ್ತಿದ್ದೇನೆ ಮತ್ತು ಇದು ನನಗೆ ಯುನಿಟ್ ವೃತ್ತದ ಪ್ರದೇಶವನ್ನು ನೀಡುತ್ತದೆ ಆದ್ದರಿಂದ ಇದು πr2 2π ಅದು A ಡಾಟ್ ds ಕರ್ಲ್ ನ ಇಂಟಿಗ್ರಲ್ ಆಗಿದೆ zdxdy 2π ಈಗ ನಾವು ಲೈನ್ ಇಂಟೆಗ್ರಲ್ ಅನ್ನು ಲೆಕ್ಕ ಹಾಕೋಣ ಲೈನ್ ಇಂಟೆಗ್ರಲ್ ಗಾಗಿ ನಾನು ಅದನ್ನು ಯುನಿಟ್ ವೃತ್ತದ ಮೇಲೆ ಮಾಡುತ್ತಿದ್ದೇನೆ A ಅನ್ನು 2yx ಎಂದು ನೀಡಲಾಗಿದೆ 2y ಎಂಬುದು sinϕ x ಯುನಿಟ್ ವೆಕ್ಟರ್ ಅನ್ನು ಹೊರತುಪಡಿಸಿ ಏನೂ ಅಲ್ಲ ಎಂದು ನಾನು ಬರೆಯಬಹುದು ಈಗ ಸಿಲಿಂಡ್ರಿಕಲ್ ನಿರ್ದೇಶಾಂಕಗಳಲ್ಲಿನ s ಯುನಿಟ್ ವೆಕ್ಟರ್ xcosϕysinϕಮತ್ತು ಯುನಿಟ್ ವೆಕ್ಟರ್ xsinϕycosϕ ಗೆ ಸಮಾನವಾಗಿರುತ್ತದೆ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಆದ್ದರಿಂದ ನಾನು x ಯುನಿಟ್ ವೆಕ್ಟರ್ ಅನ್ನು scosϕ sinϕಎಂದು ಬರೆಯಬಹುದು ಆದ್ದರಿಂದ A ಅನ್ನು ನಾನು 2sinϕcosϕs sinϕಎಂದು ಬರೆಯಬಹುದು A ಡಾಟ್ dl ನಲ್ಲಿ dl ಅನ್ನು ನಾವು ಈಗಾಗಲೇ ನೋಡಿದ್ದೇವೆಅದು ಯುನಿಟ್ ವೆಕ್ಟರ್ ಬಾರಿ d ಹೌದು ನಾನು ಅದನ್ನು ಇಲ್ಲಿ ಮಾಡಿದ್ದೇನೆ ಆದ್ದರಿಂದ A dl ಮೌಲ್ಯವು2sinϕ sinϕdϕ ಇದು 0 ಇಂದ 2π ವರೆಗೆ ಇಂಟೆಗ್ರಲ್ ಆಗಿರುತ್ತದೆ ಇದು 2 ಇಂಟೆಗ್ರಲ್sin2ϕ dϕ ಇಲ್ಲಿ dϕ 0 ಇಂದ 2π ವರೆಗೆ ಇರುತ್ತದೆ ಮತ್ತು ಇದು ನಿಮಗೆ 2π ನೀಡುತ್ತದೆ